ತರಂಗ ಮತ್ತು ತರಂಗ ಸಮೀಕರಣದ ಪರಿಚಯ ಕಳೆದ 3 ವಾರಗಳಲ್ಲಿ ನಾವು ಇಲ್ಲಿಯವರೆಗೆ ಏನು ಮಾಡಿದ್ದೇವೆಂದರೆ ಹೈಸೆನ್ಬರ್ಗ್ ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಸೂತ್ರೀಕರಣದೊಂದಿಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಐಡಿಯಾ ಹೇಗೆ ಅಭಿವೃದ್ಧಿ ಹೊಂದಿತು ಮತ್ತು ಪರಾಕಾಷ್ಠೆಯಾಯಿತು ಎಂಬುದನ್ನು ಆರಂಭದಲ್ಲಿ ಪರಿವರ್ತನೆ ಆಂಪ್ಲಿಟ್ಯೂಡ್ಸ್ ಅಥವಾ ನಾನು ಪರಿವರ್ತನೆ ಮ್ಯಾಟ್ರಿಕ್ಸ್ ಅಂಶಗಳು ಎಂದು ಕರೆಯುತ್ತೇನೆ ಮತ್ತು ಇದು ಬಾರ್ನ್ ಜೋರ್ಡಾನ್ ಮತ್ತು ಹೈಸೆನ್ಬರ್ಗ್ ಅವರಿಂದ ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ವಿಷಯದಲ್ಲಿ ಸುಧಾರಣೆಯಾಯಿತು ಆದರೆ ಹಿಂದಿನ ವಾರ ಹಿಂದಿನ ಉಪನ್ಯಾಸದ ಕೊನೆಯಲ್ಲಿ ಈ ವಿಧಾನದ ಮೂಲಕ ಕ್ವಾಂಟಮ್ ಯಾಂತ್ರಿಕ ವ್ಯವಸ್ಥೆಗಳ ಪರಿಹಾರವು ಸಂಕೀರ್ಣವಾಗುತ್ತದೆ ಮತ್ತು ಎರ್ವಿನ್ ಶ್ರೋಡಿಂಗರ್ ರವರು ಸೃಷ್ಠಿಸಿ ಅಭಿವೃದ್ಧಿಪಡಿಸಿದ ತರಂಗ ಯಂತ್ರಶಾಸ್ತ್ರದೊಂದಿಗೆ ಇದನ್ನು ಸುಲಭಗೊಳಿಸಲಾಯಿತು ಮತ್ತು ಇದು ವಾಸ್ತವವಾಗಿ ತರಂಗಗಳಂತಹ ಕಣಗಳಿಗೆ ಚಿಕಿತ್ಸೆ ನೀಡಿತು ಮತ್ತು ತರಂಗ ಯಂತ್ರಶಾಸ್ತ್ರದ ಪೂರ್ಣ ಯಂತ್ರೋಪಕರಣಗಳು ಮುಂದಿನ 2 ವಾರಗಳಲ್ಲಿ ನಾವು ಅಭಿವೃದ್ಧಿಪಡಿಸಲಿದ್ದೇವೆ ಮತ್ತು ಇದು ನಿಜಕ್ಕೂ ಹೈಸೆನ್ಬರ್ಗ್ ನ ಸೂತ್ರೀಕರಣಕ್ಕೆ ಸಮನಾಗಿರುತ್ತದೆ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಅಭಿವೃದ್ಧಿಯ ಚಿತ್ರಣವನ್ನು ನಾವು ಪೂರ್ಣಗೊಳಿಸುತ್ತೇವೆ ಮತ್ತು ಅದನ್ನು ನಾವು ಅನ್ವಯಿಸುತ್ತಿದ್ದೇವೆ ಆದರೆ ಈ ಉಪನ್ಯಾಸದಲ್ಲಿ ನಾನು ಏನು ಮಾಡಬೇಕೆಂದರೆ ಭೌತಶಾಸ್ತ್ರದಲ್ಲಿ ಅಲೆಗಳನ್ನು ಹೇಗೆ ವಿವರಿಸಲಾಗಿದೆ ಎಂಬುದರ ಕುರಿತು ನಿಮಗೆ ಒಂದು ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ನಾವು ಅಲೆಗಳ ವಿವರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಈಗ ಪ್ರಶ್ನೆ ತರಂಗ ಎಂದರೇನು ಇದರಲ್ಲಿ ಒಂದು ಕಣವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತಿದೆಯೇ ಎಂದು ನಾವು ಈ ಪ್ರಶ್ನೆಗಳನ್ನು ಎತ್ತೋಣ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವ ವಸ್ತುವೇ ಅಥವಾ ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವ ಅವಾಂತರವೇ ಮತ್ತು ಉತ್ತರ ಎರಡನೆಯದು ಉದಾಹರಣೆಗೆ ನೀವು ನೀರಿನ ಡಿಶ್ ಅನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಬೆರಳನ್ನು ಅದ್ದಿದರೆ ನೀವು ಒಂದು ಗೊಂದಲವನ್ನು ಸೃಷ್ಟಿಸುತ್ತೀರಿ ಅದು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಚಲಿಸುತ್ತದೆ ಆದರೆ ವಸ್ತುವು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಹೋಗುವುದಿಲ್ಲ ಅಂತೆಯೇ ಮಾತನಾಡುವಾಗ ನಾನು ಪ್ರಯಾಣಿಸುವ ಗಾಳಿಯಲ್ಲಿ ಪ್ರೆಷರ್ ದಿಸ್ಟರ್ಬೆಂಸ್ ಅನ್ನು ಉಂಟುಮಾಡುತ್ತಿದ್ದೇನೆ ಆ ಅವಾಂತರವು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಪ್ರಯಾಣಿಸುತ್ತದೆ ಆದರೆ ವಸ್ತು ಮತ್ತು ಗಾಳಿಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದಿಲ್ಲ ಆದ್ದರಿಂದ ತರಂಗ ಎಂದರೆ ಎನು ತರಂಗವು ಸದ್ಯಕ್ಕೆ ಮೀಡಿಯಮ್ ನಲ್ಲಿ ಅಡಚಣೆಯಾಗಿದೆ ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಉದಾಹರಣೆಗೆ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ ಆದ್ದರಿಂದ ನಾವು ಮಧ್ಯಮ ಅಥವಾ ವ್ಯಾಕ್ಯುಮ್ ನಲ್ಲಿ ಎಂದು ಹೇಳುತ್ತಿದ್ದೇವೆ ಉದಾಹರಣೆಗೆ ವಿದ್ಯುತ್ಕಾಂತೀಯ ತರಂಗಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಿಸುವ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಡಚಣೆ ಮತ್ತು ಸ್ಪಷ್ಟವಾಗಿ ಅದು ಪ್ರಯಾಣಿಸುವಾಗ ಅದು ನಿರ್ದಿಷ್ಟ ವೇಗದಲ್ಲಿ ಚಲಿಸುತ್ತದೆ ಅದು ತರಂಗ ಮತ್ತು ಅದನ್ನು ನಾವು ಹೇಗೆ ಗಣಿತಶಾಸ್ತ್ರದಲ್ಲಿ ವಿವರಿಸುತ್ತೇವೆ ಅದನ್ನು ನೋಡೋಣ ಆದ್ದರಿಂದ ಅಲೆಗಳನ್ನು ಗಣಿತಶಾಸ್ತ್ರದಲ್ಲಿ ವಿವರಿಸುವುದು ಮತ್ತು ನಮಗೆ ಸಾಕಷ್ಟು ಮತ್ತು ಕಡಿಮೆ ತರಂಗಗಳನ್ನು ಹರಡಲು ನಾವು ನಿರ್ಬಂಧಿಸಲಿದ್ದೇವೆ ಇದರರ್ಥ ತರಂಗವು ಪ್ರಯಾಣಿಸುತ್ತಿದ್ದಂತೆ ಮತ್ತು ಡಿಸ್ಟರ್ಬೆನ್ಸ್ ಟ್ರಾವೆಲ್ಸ್ ಆಗುತ್ತಿದ್ದಂತೆ ಈಗ ನೀವು ಅರ್ಥಮಾಡಿಕೊಂಡಿದ್ದೀರಿ ಅದು ವಿರೂಪಗೊಳ್ಳುವುದಿಲ್ಲ ಮತ್ತು ಇದರರ್ಥ ಎನು ನಾನು ಈ ವಾಟರ್ ಡಿಶ್ ಅನ್ನು ಹೊಂದಿದ್ದೇನೆ ಮತ್ತು ನಾನು ಅದರಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತೇನೆ ಆದ್ದರಿಂದ ಅದರಲ್ಲಿ ಒಂದು ಗೊಂದಲವನ್ನು ಸೃಷ್ಟಿಸಲು ನಾನು ಹೇಳುತ್ತೇನೆ ಮತ್ತು ಅದು ಪ್ರಯಾಣ ಮಾಡುವಾಗ ಅದರ ಒಂದೇ ಆಕಾರವನ್ನು ಉಳಿಸಿಕೊಳ್ಳುತ್ತದೆ ಅಥವಾ ನಾನು ನಿಮ್ಮೊಂದಿಗೆ ಮಾತನಾಡುವಾಗ ನಾನು ಹೊರಗೆ ಯಾರೊಂದಿಗಾದರೂ ಮಾತನಾಡುವಾಗ ವ್ಯಕ್ತಿಯು 20 30 ಮೀಟರ್ ದೂರದಲ್ಲಿ ನಿಂತಿದ್ದರೂ ಸಹ ನಾನು ಅಟ್ಟೇರ್ಡ್ ಮಾಡಿದ್ದು ಅವನು ಅಥವಾ ಅವಳು ಅದೇ ಪದವನ್ನು ಕೇಳುತ್ತಾರೆ ಇದರರ್ಥ ಪದ ಅಥವಾ ಅವಾಂತರವು ವಿರೂಪಗೊಂಡಿಲ್ಲ ಇವುಗಳನ್ನು ಪ್ರಸರಣ ಕಡಿಮೆ ಅಲೆಗಳು ಎಂದು ಕರೆಯಲಾಗುತ್ತದೆ ಅದೇ ರೀತಿ ಸ್ಟ್ರಿಂಗ್ ನಲ್ಲಿ ನಾನು ಉದಾಹರಣೆಗಳಿಗಾಗಿ ಪಲ್ಸ್ ಅನ್ನು ರಚಿಸಿದರೆ ಅದು ಈ ರೀತಿಯ ಪಲ್ಸ್ ಒಂದೇ ಆಕಾರದಲ್ಲಿ ಚಲಿಸುತ್ತದೆ ಮತ್ತು ನನ್ನ ಪ್ರಕಾರ ಇದರ ಪ್ರಸರಣ ಕಡಿಮೆ ಮತ್ತು ಅದು ಪ್ರತಿಫಲಿಸುತ್ತದೆ ಮತ್ತು ಹಿಂತಿರುಗಬಹುದು ಆದ್ದರಿಂದ ಇದು ನಾವು ಮಾತನಾಡುತ್ತಿರುವ ಒಂದು ರೀತಿಯ ಅಲೆಗಳು ಮತ್ತು ಇದನ್ನು ನಾವು ಗಣಿತಶಾಸ್ತ್ರದಲ್ಲಿ ವಿವರಿಸಲು ಬಯಸುತ್ತೇವೆ ಆದ್ದರಿಂದ ನಾನು ಈಗ ಹೇಳಿದ್ದು ನನ್ನಲ್ಲಿದೆ ಮತ್ತು ಕಲ್ಪನೆಗಳನ್ನು ತಿಳಿಸಲು ನಾನು ಒಂದು ಆಯಾಮಕ್ಕೆ ನನ್ನನ್ನು ನಿರ್ಬಂಧಿಸಲಿದ್ದೇನೆ ಮತ್ತು ನಾವು ಹೋಗುವಾಗ ನಾನು ತಕ್ಷಣ 3 ಆಯಾಮಗಳಿಗೆ ಸಮೀಕರಣವನ್ನು ಬರೆಯುತ್ತೇನೆ ಆದ್ದರಿಂದ ಒಂದು ಆಯಾಮದಲ್ಲಿ ನಾನು x ಅಕ್ಷದ ಕಡೆಗೆ ಪ್ರಯಾಣಿಸುತ್ತಿದ್ದೇನೆ ಮತ್ತು ನಾನು ರಚಿಸುತ್ತೇನೆ ನಾನು ಪ್ರಯಾಣಿಸುತ್ತಿಲ್ಲ ಅಡಚಣೆಯು x ಅಕ್ಷದ ಕಡೆಗೆ ಪ್ರಯಾಣಿಸುತ್ತಿದೆ ಮತ್ತು ವೇಗ v ಯೊಂದಿಗೆ ಪ್ರಯಾಣಿಸುತ್ತದೆ ಮುಂದಿನ ಸ್ಲೈಡ್ ಗೆ ಹೋಗಿ ಇದನ್ನು ತೋರಿಸುತ್ತೇನೆ ಆದ್ದರಿಂದ ಇಲ್ಲಿ ನನ್ನ x ಅಕ್ಷವು 0 ಆಗಿದೆ ನಾನು 2 ಸನ್ನಿವೇಶಗಳನ್ನು ತೆಗೆದುಕೊಳ್ಳುತ್ತೇನೆ ಇದರಲ್ಲಿ ಯಾವುದೇ ರೀತಿಯ ಈ ಅವಾಂತರವು ವೇಗ v ಯೊಂದಿಗೆ ಬಲಕ್ಕೆ ಪ್ರಯಾಣಿಸುತ್ತಿದೆ ಅದೇ ಅಡಚಣೆಯು ಎಡಕ್ಕೆ ಚಲಿಸುವ ಮತ್ತೊಂದು ಪರಿಸ್ಥಿತಿಯನ್ನು ನಾನು ತೆಗೆದುಕೊಳ್ಳಬಹುದು ವಿರೂಪಗೊಳ್ಳದೆ ವೇಗ v ಯೊಂದಿಗೆ ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಮತ್ತು ಇದು f ಕಾರ್ಯದ x ಟೈಮ್ 0 ಗೆ ಸಮನಾಗಿರುತ್ತದೆ ಎಂದು ಭಾವಿಸೋಣ x ದೂರದಲ್ಲಿರುವ ಸಮಯದ ಕಾರ್ಯವಾಗಿ ಅಡಚಣೆ ಏನೆಂದು ತಿಳಿಯಲು ನಾನು ಬಯಸುತ್ತೇನೆ ನಾನು x ನಲ್ಲಿ ಏನನ್ನಾದರೂ ಗಮನಿಸುತ್ತಿದ್ದರೆ ಇದು ತುಂಬಾ ಸರಳವಾಗಿದೆ ಆದ್ದರಿಂದ ನಾನು ಅದನ್ನು ಇಲ್ಲಿ ಎಲ್ಲೋ x ದೂರದಲ್ಲಿ ಗಮನಿಸುತ್ತಿದ್ದೇನೆ ಎಂದು ಹೇಳೋಣ ಇದು t 0 ಸಮಯದಲ್ಲಿ x vt ಸ್ಥಾನದಲ್ಲಿದ್ದಂತೆಯೇ ಅದೇ ತೊಂದರೆಯಾಗುತ್ತದೆ ಆದ್ದರಿಂದ ಇದು x v t ನ ಕಾರ್ಯವಾಗಿದೆ ಸಾಮಾನ್ಯವಾಗಿ x 1 ಮತ್ತು t 1 ನಲ್ಲಿ ಅಡಚಣೆ ಇದ್ದಲ್ಲಿ ನಾನು ಬರೆಯಬಲ್ಲೆ ಮತ್ತು ನಾನು ಅದನ್ನು x ಮತ್ತು t ನ ಕಾರ್ಯವೆಂದು ಗಮನಿಸುತ್ತಿದ್ದೇನೆ ಇದು t1 ನಲ್ಲಿ v ನಂತೆಯೇ ಇರುತ್ತದೆ ಆದ್ದರಿಂದ ಇದು ಪ್ರಯಾಣವನ್ನು ಹೊಂದಿರುವುದರಿಂದ ಈ ಎಲ್ಲವುಗಳ ಕೇಂದ್ರವು ಈ ಹೆಚ್ಚಿನ ದೂರದಿಂದ ಬದಲಾಗಿದೆ ನಾನು ಇದನ್ನು ಬರೆಯುತ್ತೇನೆ ಇದು ಗೊಂದಲ ಅಥವಾ ಬಲಕ್ಕೆ ಚಲಿಸುವ ಅಲೆ ಅದು ಎಡಕ್ಕೆ ಹೇಗೆ ಪ್ರಯಾಣಿಸುತ್ತದೆ ಇದನ್ನು x t ನಲ್ಲಿ f ನಿಂದ ನೀಡಲಾಗುತ್ತದೆ ಅದು t 0 ಸಮಯದಲ್ಲಿ x vt ಧನಾತ್ಮಕ ದೂರದಲ್ಲಿತ್ತು ಮತ್ತು ನಾನು ಸಾಮಾನ್ಯವಾಗಿ ಬರೆಯಲು ಬಯಸಿದರೆ t 0 ನಲ್ಲಿ f vಗೆ ಸಮನವಾಗಿರುತ್ತದೆ ಆದ್ದರಿಂದ ಪ್ರಯಾಣಿಸುವಾಗ ಚಿಹ್ನೆ ಎಡಕ್ಕೆ ಬದಲಾಗುತ್ತದೆ ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡಬಹುದು ಬೇರೆ ರೀತಿಯಲ್ಲಿ ನಾನು ಅದನ್ನು ನೋಡಬಲ್ಲೆ ಎಂದರೆ ನಾನು ಸಮಯ t ನಲ್ಲಿ ಪಾಯಿಂಟ್ x ಅನ್ನು ನೋಡುತ್ತಿದ್ದರೆ x ನಲ್ಲಿ t ನಲ್ಲಿನ ಅವಾಂತರವು x 0 ಸಮಯದಲ್ಲಿ t t x v ಸಮಯದಲ್ಲಿ ಇದ್ದಂತೆಯೇ ಇರುತ್ತದೆ ಏಕೆಂದರೆ ಅದು ಪ್ರಯಾಣಿಸಿದೆ ಪಲ್ಸ್ v t ಹೆಚ್ಚು ಪ್ರಯಾಣಿಸಿದೆ ಆದ್ದರಿಂದ ಅದು ಅಷ್ಟು ದೂರ ಪ್ರಯಾಣಿಸಿದೆ ಆದ್ದರಿಂದ ಅಷ್ಟು ಪ್ರಯಾಣಿಸಲು x v ಸಮಯ ತೆಗೆದುಕೊಂಡಿತು ಆದ್ದರಿಂದ t ನಲ್ಲಿ x ನ f ನ ಸಮಯವು t x v ಸಮಯದಲ್ಲಿ f ನಲ್ಲಿ x 0 ಗೆ ಸಮನವಾಗಿರುತ್ತದೆ ಎಂದು ನಾನು ಬರೆಯಬಹುದು ಅದು ಬಲಕ್ಕೆ ಪ್ರಯಾಣಿಸುತ್ತಿದ್ದರೆ ಮತ್ತು ಅದು ಎಡಕ್ಕೆ ಪ್ರಯಾಣಿಸುತ್ತಿದ್ದರೆ f x t ಗೆ f ನಲ್ಲಿ x 0 t x v ಸಮನಾಗಿರುವುದು ಕೊನೆಯ ಸ್ಲೈಡ್ ನಲ್ಲಿ ನಾನು ಏನು ಮಾಡಿದ್ದೇನೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಇಲ್ಲಿ ಒಂದು ಚದುರುವಿಕೆ ಕಡಿಮೆ ಪ್ರಯಾಣದ ತರಂಗವು ನಮ್ಮಲ್ಲಿರುವದು x vt ನ ಕಾರ್ಯವಾಗಿ f ಆಗಿದೆ ನಾನು ಅದನ್ನು 0 ಗೆ ಬಿಡುತ್ತಿದ್ದೇನೆ ಅಥವಾ t ಮೈನಸ್ x ಓವರ್ v ಅದು f ಗೆ ಸಮನಾಗಿರುತ್ತದೆ ಅದನ್ನು ನೋಡುವ ಕೇವಲ 2 ವಿಧಾನಗಳು ಹಾಗಾದರೆ ಪ್ರಯಾಣದ ತರಂಗ ಹೇಗೆ ಕಾಣುತ್ತದೆ ಆದ್ದರಿಂದ ಉದಾಹರಣೆಗೆ ನಾನು ಒಂದು ಕಾರ್ಯವಾಗಿ ಮೈನಸ್ x ಮೈನಸ್ vt ಸ್ಕ್ವೇರ್ ಗೆ ಏರಿಸಿದರೆ ಇದು ಬಲಕ್ಕೆ ಪ್ರಯಾಣಿಸುವ ತರಂಗವಾಗಿರುತ್ತದೆ ಮತ್ತು ಅದು t 0ಗೆ ಸಮನವಾದ ಸಮಯವನ್ನು ಹೇಗೆ ನೋಡುತ್ತದೆ ಅದು ಮೈನಸ್ x ಸ್ಕ್ವೇರ್ಗೆ ಎತ್ತುವಂತೆ ಕಾಣುತ್ತದೆ ಮತ್ತು ಸಮಯ ಪ್ರಗತಿಯೊಂದಿಗೆ v t ದೂರದಿಂದ ಬಲಕ್ಕೆ ಪ್ರಯಾಣಿಸುತ್ತದೆ ಮತ್ತೊಂದೆಡೆ ನಾನು e xvt2 f x t ಗೆ ಸಮನಾಗಿದ್ದರೆ ಅದು ವೇಗದ ಎಡದೊಂದಿಗೆ ಎಡಕ್ಕೆ ಚಲಿಸುವ ತರಂಗವಾಗಿರುತ್ತದೆ ಅಥವಾ ಇದನ್ನು ಹೇಗೆ ವಿವರಿಸುತ್ತದೆ ನಾನು ಇದನ್ನು ಮಾಡಬಹುದು ಇದನ್ನು e 2 ಅನ್ನು e v2 ಗೆ ಸಮನಾಗಿ ಬರೆಯಿರಿ ಅದು ಕನ್ಸ್ಟೆನ್ಟ್ t x v2 ಆಗಿದೆ ಇದು ನಾನು ನೋಡುವ ಇನ್ನೊಂದು ಅವಾಂತರ ವಿಧಾನವಾಗಿದೆ ಎಂದು t ಸಮಯದಲ್ಲಿ ಇದು t - xv ಮತ್ತು ಸಮಯ x 0 ಆಗಿತ್ತು ಆದ್ದರಿಂದ ಇದು ತರಂಗವನ್ನು ನೋಡುವ 2 ಮಾರ್ಗಗಳು ನಾನು ಎಲ್ಲೋ ಒಂದು ಉದ್ದವಾದ ತಂತಿಗಳನ್ನು ತೆಗೆದುಕೊಂಡು ಅದನ್ನು ಅಲುಗಾಡಿಸಲು ಪ್ರಾರಂಭಿಸಿ ಮತ್ತು ಇದು 0 ಗೆ ಸಮನಾದ A x ಎಂದು ನೋಡೋಣ ಮತ್ತು ಈ ತುದಿಯನ್ನು ಅಲುಗಾಡಿಸಲು ಪ್ರಾರಂಭಿಸುತ್ತೇನೆ ಮತ್ತು ನಾನು ಅದನ್ನು y t ಯೊಂದಿಗೆ ಚಲಿಸಲು ಪ್ರಾರಂಭಿಸುತ್ತೇನೆ ಕೆಲವು ವೈಶಾಲ್ಯಕ್ಕೆ ಸಮನಾಗಿರುತ್ತದೆ ನಾವು t ಎಂದು ಹೇಳೋಣ ಹಾಗಾಗಿ ನಾನು ಅದನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಅಲುಗಾಡಿಸುತ್ತಿದ್ದೇನೆ ಸ್ಥಳಾಂತರವು x ಅನ್ನು x ಮತ್ತು t ನ ಕಾರ್ಯವಾಗಿ ಹೇಗೆ ನೋಡುತ್ತದೆ ಆದ್ದರಿಂದ ನಾವು ಈಗ x ಮತ್ತು t ನಲ್ಲಿ ಈಗ ಮಾಡಿದ್ದನ್ನು ಮತ್ತೆ ನೋಡುವುದು ω t x vನ A sin ಗೆ ಸಮಾನವಾಗಿರುತ್ತದೆ ಆದ್ದರಿಂದ ತರಂಗವು ಸಹಜವಾಗಿ ಪ್ರಯಾಣಿಸಲು ಪ್ರಾರಂಭಿಸಿದ ನಂತರ ನಾನು ಸ್ಥಳಾಂತರವನ್ನು ನೋಡಲು ಬಯಸಿದರೆ ಅಂತಹ ತರಂಗವು ಆ ಹಂತದ ಮೂಲಕ ಹಾದುಹೋಗಿದೆ ಈ ಹಂತದಲ್ಲಿ ಅದು ಈ ಬಿಂದುಗಳನ್ನು ನೋಡುತ್ತದೆ ಆ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ t ಸ್ಥಳಾಂತರವು ಅದು x ಗೆ ಸಮಾನವಾಗಿರುತ್ತದೆ 0 ಸಮಯ t - xv ಆದ್ದರಿಂದ ಇದು ಕೆಳಗೆ ಚಲಿಸುವ sin ಸೈನುಸೈಡಲ್ ತರಂಗವಾಗಿದೆ ನಾನು ಅದನ್ನು ಸ್ವಲ್ಪ ವಿಭಿನ್ನವಾಗಿ ಬರೆಯಬಲ್ಲೆ ಅದು A sin ನಾನು ಒಳಗೆ ತೆಗೆದುಕೊಳ್ಳಬಹುದು x v ಬಾರಿ vωಎಂಬುದು v2πν ಆಗಿದೆ ಇದು 2π ಗಿಂತ ಹೆಚ್ಚಿನ ತರಂಗಾಂತರವಾಗಿದೆ ಮತ್ತು ಆದ್ದರಿಂದ ನಾನು ಈ ಎಕ್ಸ್ಪ್ರೆಶನ್ ಅನ್ನು ASinωt 2πxλ ಎಂದು ಬರೆಯಬಹುದು 2πλ ಅನ್ನು ಸಾಮಾನ್ಯವಾಗಿ ಸಣ್ಣ k ಎಂದು ಸೂಚಿಸಲಾಗುತ್ತದೆ ಮತ್ತು ಇದನ್ನು ತರಂಗ ಸಂಖ್ಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಸಾಮಾನ್ಯವಾಗಿ ಬರೆಯಬಹುದು ಅದು ಸೈನುಸೈಡಲ್ ತರಂಗ y t ಮತ್ತು x ASinωt kx ಇಲ್ಲಿ k 2πλ ಆಗಿದ್ದು ಅದು v ಆಗಿದೆ ಆದ್ದರಿಂದ ಇದನ್ನು ನಾನು ಕೆಲವು ಇತರ ಆಂಪ್ಲಿಟ್ಯೂಡ್ ಗಳಂತೆ ಬರೆಯಬಹುದು ಅದು ಮೈನಸ್ A sin kx ωt ನಾನು ಅದನ್ನು ಹೇಗೆ ಬರೆಯುತ್ತೇನೆ ಎಂಬುದು ಮುಖ್ಯವಲ್ಲ ಆದರೆ x v t ಅಥವಾ t x v ಸಂಯೋಜನೆ ಇದೆ ಮತ್ತು ಅದು ಪ್ರಯಾಣದ ತರಂಗವನ್ನು ಮಾತ್ರ ಪ್ರತಿನಿಧಿಸುತ್ತದೆ ಪ್ರಯಾಣ ತರಂಗವನ್ನು A sin ತರಂಗ ಎಂದು ಸೀಮಿತಗೊಳಿಸಿದರೆ ಉತ್ತರವಿಲ್ಲ ಉದಾಹರಣೆಗೆ ನಾನು ಅದೇ ದಾರವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಸಮಯದವರೆಗೆ ಮೇಲಕ್ಕೆ ಚಲಿಸಬಹುದು ಮತ್ತು ಅದನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು ನಂತರ ಹಿಂತಿರುಗಬಹುದು ಇದರರ್ಥ ನಾನು ಕೆಲವು ಸಮಯದ 0 ನಡುವಿನ ಸಮಯಕ್ಕೆ ಕೆಲವು ಅಡಚಣೆ A ಗೆ ಸಮನಾಗಿ y t ಅನ್ನು ರಚಿಸುತ್ತೇನೆ ಮತ್ತು ನಂತರ 0 ಮತ್ತೆ ಅಥವಾ t ಗಿಂತ T ದೊಡ್ಡದಾಗಿದೆ ಅದು x ಮತ್ತು t ನ ಕಾರ್ಯವಾಗಿ ಹೇಗೆ ಕಾಣುತ್ತದೆ ಆದ್ದರಿಂದ t ಮತ್ತು x 0 ಮತ್ತು T ಮತ್ತು 0 ರ ನಡುವೆ t x v ಗೆ A ನಲ್ಲಿ ಸಮನಾಗಿರುತ್ತದೆ ಆದ್ದರಿಂದ ನೀವು ಸ್ವಲ್ಪ ಲೆಕ್ಕಾಚಾರ ಮಾಡಬಹುದು ಮತ್ತು ಅದು ಹೇಗಿದೆ ಎಂದು ತೋರಿಸಿ ನಾನು ನಿಜವಾಗಿ ಒಂದು ಚದರ ತರಂಗವನ್ನು ರಚಿಸುತ್ತಿದ್ದೇನೆ ಅದು ಈ A ಅಸ್ತಿತ್ವದೊಂದಿಗೆ ಚಲಿಸುತ್ತದೆ ಮತ್ತೊಂದೆಡೆ ಅದು y t x A ಗೆ ಸಮನಾಗಿರಬಹುದು ಮತ್ತು t t x v ಗೆ ಸಮನಾಗಿರುವುದಕ್ಕಿಂತ ದೊಡ್ಡದಾಗಿದೆ ಮತ್ತು 0 ಕ್ಕಿಂತ ಕಡಿಮೆ ಮತ್ತು ನಂತರ t ಗೆ ಸಮನಾಗಿರುತ್ತದೆ ಮತ್ತು ಇಲ್ಲದಿದ್ದರೆ ಈ ತರಂಗವು ಎಡಕ್ಕೆ ಚಲಿಸುತ್ತದೆ ಆದ್ದರಿಂದ ನಾನು ಪಡೆಯಲು ಪ್ರಯತ್ನಿಸುತ್ತಿರುವುದು ಗೊಂದಲವು ಎಡಕ್ಕೆ ಬಲಕ್ಕೆ ಶುದ್ಧ ಆವರ್ತನ ಅಥವಾ ಹಾರ್ಮೋನಿಕ್ ತರಂಗವನ್ನು ಪ್ರಯಾಣಿಸುತ್ತಿರಬಹುದು ನಾನು ಸಾಕಷ್ಟು ಪದಗಳನ್ನು ಬಿಡುತ್ತಿದ್ದೇನೆ ಹಾರ್ಮೋನಿಕ್ ತರಂಗವು ಅವಲಂಬನೆಯನ್ನು ಹೊಂದಿರುತ್ತದೆ ಅದು ನಿರ್ದಿಷ್ಟ ಸಮಯದಲ್ಲಿ ಸೈನ್ ಒಮೆಗಾ t ಬಲಕ್ಕೆ ಇರಿಸಿ ಮತ್ತು ಸಾಮಾನ್ಯವಾಗಿ ಇದು ಯಾವುದೇ ಆಕಾರವಾಗಿರಬಹುದು ಇದು ಹಾರ್ಮೋನಿಕ್ ತರಂಗ ಅಥವಾ ಸೈನುಸೈಡಲ್ ತರಂಗ ಮತ್ತು ಇತರೆ ಯಾವುದೇ ಆಕಾರವಾಗಬಹುದು ಆದ್ದರಿಂದ ಇದು ಅಸ್ಪಷ್ಟತೆ ಕಡಿಮೆ ಹೋಗಲು ಅದು ವಿರೂಪಗೊಳ್ಳುವುದಿಲ್ಲ ಅದು ಪ್ರಯಾಣ ಅಲೆಗಳು ತಾನೇ ಆದ್ದರಿಂದ ಈಗ ನಾವು ಚಲನೆಯನ್ನು ನಿಯಂತ್ರಿಸುವ ಸಮೀಕರಣ ತರಂಗವನ್ನು ಬರೆಯೋಣ ಇದು t x v ನ ಕಾರ್ಯ ಎಂದು ನೋಡೋಣ ಆದ್ದರಿಂದ ನಾನು ಈ ಪ್ರಮಾಣವನ್ನು z ಎಂದು ಕರೆಯುವೆ ಮತ್ತು t ಗೆ ಸಂಬಂಧಿಸಿದಂತೆ f ನ ಭಾಗಶಃ ಡಿರವೇಟಿವ್ ಅನ್ನು ತೆಗೆದುಕೊಂಡರೆ ನಾನು dfdz∂z∂t ಅನ್ನು ಪಡೆಯಲಿದ್ದೇನೆ ಅದು dfdz ನಂತೆಯೇ ಇರುತ್ತದೆ ಮತ್ತು ನಾನು f ನ ಭಾಗಶಃ ಡಿರವೇಟಿವ್ ಅನ್ನು ತೆಗೆದುಕೊಂಡರೆ ಕ್ರಮಬದ್ಧವಾಗಿದೆ ಈ x dfdz∂zx ಬರುತ್ತದೆ ಹಾಗೂ ಇದು 1vdfdz ಅನ್ನು ನೀಡಲು ಹೋಗುತ್ತದೆ ಮತ್ತು dfdz ಭಾಗಶಃ ಸಮಾನವಾಗಿರುತ್ತದೆ ಮತ್ತು ಭಾಗಶಃ v ಯಿಂದ ಕೂಡಿದೆ ಆದ್ದರಿಂದ ಇದು 1v∂f∂t ಆಗಿರುತ್ತದೆ ಮತ್ತು ಆದ್ದರಿಂದ ಬರೆಯಲು ಪ್ರಯಾಣಿಸುವ ತರಂಗದ ಸಮೀಕರಣವು ∂f∂x 1v∂f∂t ∂f∂x1v∂f∂t0 ಅನ್ನು ಸೂಚಿಸುತ್ತದೆ ಏಕೆಂದರೆ ನಾವು ನಿರ್ಮಿಸಿದಾಗಿನಿಂದ ಪರಿಹಾರದ ಬಗ್ಗೆ ಏನು ಪರಿಹಾರವು t ಮೈನಸ್ xvx ನಿಂದ v ಆಗಿರುತ್ತದೆ ಆದ್ದರಿಂದ ಪರಿಹಾರವೆಂದರೆ t - xv ಆಕಾರದ ಕಾರ್ಯ ಯಾವುದಾದರೂ ಆಗಿರಬಹುದು ಅಥವಾ x v t ಯ ಕಾರ್ಯವು ಎಡಕ್ಕೆ ಚಲಿಸುವ ತರಂಗಕ್ಕೆ ಒಂದೇ ಆಗಿರುತ್ತದೆ ಏಕೆಂದರೆ ಇದು ಪ್ಲಸ್ ಚಿಹ್ನೆಯಾಗಲಿದೆ ಏಕೆಂದರೆ ಇದನ್ನು ft xv ನಿಂದ ಬದಲಾಯಿಸಲಾಗುವುದು ಎಡಕ್ಕೆ ತರಂಗ ಪ್ರಯಾಣಿಸಲು ಇದು d f d z ಆಗಿ ಉಳಿದಿದೆ ಆದಾಗ್ಯೂ 1v∂f∂t ಆಗುತ್ತದೆ ಮತ್ತು ಆದ್ದರಿಂದ ಎಡಕ್ಕೆ ಚಲಿಸುವ ತರಂಗವು ∂fx ಆಗಿರುತ್ತದೆ 1v∂f∂t ಅಥವಾ ∂f∂x 1v∂f∂t ಗೆ ಸಮಾನವಾಗಿರುತ್ತದೆ ಹಾಗಾಗಿ ನನಗೆ ಎರಡು ಸಮೀಕರಣಗಳಿವೆ ಪ್ಲಸ್ x ಡೈರೆಕ್ಷನ್ ಈಕ್ವೆಷನ್ ∂f∂x 1v∂ft ಮತ್ತು ತರಂಗ ಪ್ರಯಾಣವನ್ನು ಮೈನಸ್ x ಡೈರೆಕ್ಷನ್ ಬರೆಯಲು ನನಗೆ ಅವಕಾಶ ಮಾಡಿಕೊಡಿ ಮತ್ತು ನಮ್ಮಲ್ಲಿ ∂f∂x1v∂f∂t ಇದೆ ಮತ್ತು ವೇವ್ ಟ್ರಾವೆಲಿಂಗ್ ಮಾಡುವ ವಿಧಾನಗಳನ್ನು ನೆನಪಿಟ್ಟುಕೊಳ್ಳಲು ಕಷ್ಟಕರವಾಗಿದೆ ಆದ್ದರಿಂದ ನಾನು 2 ಸಮೀಕರಣಗಳನ್ನು ಸಂಯೋಜಿಸಿದ ಪ್ಲಸ್ ಚಿಹ್ನೆ ಮತ್ತು ಮೈನಸ್ ಚಿಹ್ನೆ ಇರಲಿ ನಾವು ಅವುಗಳನ್ನು ಹೇಗೆ ಸಂಯೋಜಿಸುತ್ತೇವೆ ಪ್ರಯಾಣದ ತರಂಗ x ಗೆ ಸಂಬಂಧಿಸಿದಂತೆ ಭಾಗಶಃ ಡಿರವೇಟಿವ್ ನೀವು ಮೇಲಿನ ಪ್ರಶ್ನೆಗಳಿಂದ ನೋಡಬಹುದಾದ 1v∂f∂t ಆದ್ದರಿಂದ ನಾನು x ಗೆ ಸಂಬಂಧಿಸಿದಂತೆ ಎರಡನೇ ಡಿರವೇಟಿವ್ ಅನ್ನು ತೆಗೆದುಕೊಂಡರೆ ಇದು 1v2 ∂2t2 ಆಗಿರುತ್ತದೆ ಮತ್ತು ಈ ಚಿಹ್ನೆಯು ಈಗ ಪ್ಲಸ್ ಆಗುತ್ತದೆ ಏಕೆಂದರೆ ಮೈನಸ್ ಸ್ಕ್ವೇರ್ ಜೊತೆಗೆ ಪ್ಲಸ್ ಸ್ಕ್ವೇರ್ x ಪ್ಲಸ್ ಆಗಿದೆ ಆದ್ದರಿಂದ ಸಾಮಾನ್ಯವಾಗಿ ನಾನು 2fx21v22ft2 ತರಂಗಕ್ಕಾಗಿ ಬರೆಯಬಹುದು ಮತ್ತು ಅದು ಎಡಕ್ಕೆ ಅಥವಾ ಬಲಕ್ಕೆ ಚಲಿಸುವ ತರಂಗವನ್ನು ವಿವರಿಸುತ್ತದೆ ಆದ್ದರಿಂದ ನಾನು ಈ 2fx21v22ft2 ಅಥವಾ 2fx2 1v22ft20 ಅನ್ನು ಎಡ ಅಥವಾ ಬಲಕ್ಕೆ ಚಲಿಸುವ ತರಂಗವನ್ನು ವಿವರಿಸುತ್ತೇನೆ ಅಥವಾ ಅದು ರೇಖೀಯ ಸಂಯೋಜನೆ ಅಥವಾ ಎರಡರ ರೇಖೀಯ ಸಂಯೋಜನೆಯಾಗಿರಬಹುದು ಆದ್ದರಿಂದ 2fx2 1v22ft20 ತರಂಗ ಸಮೀಕರಣಕ್ಕೆ ಒಂದು ಸಾಮಾನ್ಯ ಪರಿಹಾರವೆಂದರೆ x v t ನ ಒಂದು ಕಾರ್ಯ ಮತ್ತು ಇದು x v t ಯ ಇತರ ಕಾರ್ಯ g ಆಗಿರಬಹುದು ಅಲ್ಲಿ ಎರಡೂ ಮೇಲೆ ನೀಡಲಾದ ಸಮೀಕರಣವನ್ನು ಪೂರೈಸುತ್ತದೆ f ಬಲಕ್ಕೆ ಪ್ರಯಾಣಿಸುವ ಅಡಚಣೆಯ ಕಾರ್ಯವನ್ನು ವಿವರಿಸುತ್ತದೆ ಎಂಬುದನ್ನು ಗಮನಿಸಿ g ಎಡಕ್ಕೆ ಪ್ರಯಾಣಿಸುವ ಅಡಚಣೆಯನ್ನು ವಿವರಿಸುತ್ತದೆ ಮತ್ತು ಅಲ್ಲಿ ಸಂಯೋಜನೆಯು ಸಹ ಪರಿಹಾರವಾಗಿರಬಹುದು ಏಕೆಂದರೆ ಎರಡೂ ತರಂಗ ಸಮೀಕರಣದಲ್ಲಿ ನೀಡಲಾದ ಸಮೀಕರಣವನ್ನು ಎಡಕ್ಕೆ ಪ್ರಯಾಣವನ್ನು ಸಂಯೋಜಿಸುತ್ತದೆ ಅಥವಾ ನಿರ್ದಿಷ್ಟವಾಗಿ ಬಲಕ್ಕೆ ಪ್ರಯಾಣಿಸಲು ನಾನು ಸ್ಟೇಷನರಿ ವೇವ್ಗಳನ್ನು ಕರೆಯುವುದನ್ನು ಸಹ ವಿವರಿಸುತ್ತದೆ ಇವುಗಳು ಎಡಕ್ಕೆ ಪ್ರಯಾಣಿಸುವ ಮತ್ತು ಬಲಕ್ಕೆ ಪ್ರಯಾಣಿಸುವ ಸಮಾನ ಅಂಪ್ಲಿಟ್ಯೂಡ್ ತರಂಗಗಳ ರೇಖೀಯ ಸಂಯೋಜನೆಯ ಅಲೆಗಳು ಆದ್ದರಿಂದ ಅವರು ಸ್ಥಿರವಾಗಿರುತ್ತಾರೆ ಅವರು ಚಲಿಸುವುದಿಲ್ಲ ಅವರು ಪ್ರಯಾಣಿಸುತ್ತಿಲ್ಲ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸುತ್ತದೆ